ನಮಸ್ಕಾರ ಮತ್ತು ಯಾಂತ್ರಿಕ ಜೀವಶಾಸ್ತ್ರದ ಪರಿಚಯದ ನಮ್ಮ ಉಪನ್ಯಾಸಕ್ಕೆ ಸ್ವಾಗತ ಕಳೆದ ಎರಡರಿಂದ ಮೂರು ಉಪನ್ಯಾಸಗಳಲ್ಲಿ ನಾವು ವಲಸೆಯಲ್ಲಿನ ಚಲನಶೀಲತೆಯ ಬಗ್ಗೆ ಚರ್ಚಿಸುತ್ತಿದ್ದೇವೆ ಟ್ರ್ಯಾಕಿಂಗ್ ಡೈನಾಮಿಕ್ಸ್ ಗಾಗಿ ನಾನು ಫ್ಲೋರೊಸೆಂಟ್ ಸ್ಪೆಕಲ್ ಮೈಕ್ರೋಸ್ಕೋಪಿ ಯ ತಂತ್ರವನ್ನು ಪರಿಚಯಿಸಿದ್ದೇನೆ ಮತ್ತು ಈ ನಿಟ್ಟಿನಲ್ಲಿ ನಾವು ವಲಸೆಯ ಸಮಯದಲ್ಲಿ ಆಕ್ಟಿನ್ ಮೊನೊಮರ್ ಗಳ ಚಲನೆಯನ್ನು ಪತ್ತೆಹಚ್ಚಲು ಅಥವಾ ಪ್ರಮಾಣೀಕರಿಸಲು ಪ್ರತಿದೀಪಕ ಸ್ಪೆಕಲ್ ಮೈಕ್ರೋಸ್ಕೋಪಿ ಯನ್ನು ಬಳಸಿದ ಬಗ್ಗೆ ಸಂಶೋಧನಾ ಪತ್ರಿಕೆಯ ಬಗ್ಗೆ ಚರ್ಚಿಸುತ್ತಿದ್ದೇವೆ ಅದರ ಆಧಾರದ ಮೇಲೆ ಸಂಶೋಧಕರು ಎಪಿಥೇಲಿಯಲ್ ಕೋಶಗಳನ್ನು ಬಳಸುವ ಮೂಲಕ ಲ್ಯಾಮೆಲ್ಲಿಪೊಡಿಯಾ ಮತ್ತು ಲ್ಯಾಮೆಲ್ಲಾ ಎಂಬ ಎರಡು ವಲಯಗಳ ಅಸ್ತಿತ್ವವನ್ನು ತೋರಿಸಿದ್ದಾರೆ ಲ್ಯಾಮೆಲ್ಲಿಪೋಡಿಯಾ ದಲ್ಲಿ ವೇಗವಾಗಿ ಚಲಿಸುವ ಮತ್ತು ಅಲ್ಪಾವಧಿಯ ಸ್ಪೆಕಲ್ ಗಳಿವೆ ಆದರೆ ಲ್ಯಾಮೆಲ್ಲಾ ದಲ್ಲಿ ನಿಧಾನವಾಗಿ ಚಲಿಸುವ ಮತ್ತು ದೀರ್ಘಕಾಲೀನ ಸ್ಪೆಕಲ್ ಗಳಿವೆ ಇದು ಅಂತಹ ಒಂದು ವ್ಯತ್ಯಾಸವಾಗಿದೆ ಲ್ಯಾಮೆಲ್ಲಿಪೋಡಿಯಾ ಪ್ರಮುಖ ಅಂಚಿನಿಂದ ಒಂದರಿಂದ ಎರಡು ಮೈಕ್ರಾನ್ ಗಳ ಒಳಗೆ ಇರುತ್ತದೆ ಇದು ಕೋಶವಾಗಿದ್ದರೆ ಈ ವಲಯದ ಮುಂಭಾಗದಲ್ಲಿ ಲ್ಯಾಮೆಲ್ಲಿಪೋಡಿಯಾ ವನ್ನು ಹೊಂದಿರುತ್ತೀರಿ ಮತ್ತು ಇದು ಲ್ಯಾಮೆಲ್ಲಮ್ ಆಗಿದೆ ಇದು ಲ್ಯಾಮೆಲ್ಲಿಪೋಡಿಯಾ ಮತ್ತು ಇದು ವಲಸೆಯ ದಿಕ್ಕು ಈ ಎಲ್ಲಾ ಸ್ಪೆಕಲ್ಸ್ ಹಿಂದಕ್ಕೆ ಚಲಿಸುತ್ತವೆ ಆದ್ದರಿಂದ ವ್ಯವಸ್ಥೆಯು ಹಿಮ್ಮೆಟ್ಟುವಿಕೆ ಅಥವಾ ಹಿಂದಕ್ಕೆ ಹರಿಯುತ್ತದೆ ಲ್ಯಾಮೆಲ್ಲಿಪೊಡಿಯಾ ಮತ್ತು ಲ್ಯಾಮೆಲ್ಲಾ ಈ ಎರಡು ನೆಟ್ವರ್ಕ್ ಗಳು ಆಣ್ವಿಕವಾಗಿ ವಿಭಿನ್ನವಾಗಿವೆ ಮತ್ತು ಲ್ಯಾಮೆಲ್ಲಾ ದಲ್ಲಿನ ಮೈಯೋಸಿನ್ II ಹಿಮ್ಮೆಟ್ಟುವಿಕೆಯ ಹರಿವಿಗೆ ಕೊಡುಗೆ ನೀಡುತ್ತದೆ ಎಂದು ಸಂಶೋಧಕರು ತೋರಿಸಿದ ಬ್ಲೆಬಿಸ್ಟಾಟಿನ್ ಪ್ರಯೋಗಗಳನ್ನು ನಾನು ನಿಮಗೆ ಹೇಳಿದ್ದೇನೆ ನೀವು ಕೋಶಗಳನ್ನು ಮಯೋಸಿನ್ II ಪ್ರತಿರೋಧಕವಾದ ಬ್ಲೆಬ್ಬಿಸ್ಟಾಟಿನ್ ನೊಂದಿಗೆ ಚಿಕಿತ್ಸೆ ನೀಡಿದರೆ ಲ್ಯಾಮೆಲ್ಲರ್ ಪ್ರದೇಶದಲ್ಲಿನ ಹಿಮ್ಮೆಟ್ಟುವಿಕೆಯ ಹರಿವನ್ನು ತೆಗೆದುಹಾಕಲಾಗುತ್ತದೆ ಆದರೆ ಲ್ಯಾಮೆಲ್ಲಿಪೋಡಿಯಾ ಪ್ರದೇಶದಲ್ಲಿನ ಹಿಮ್ಮೆಟ್ಟುವಿಕೆಯ ಹರಿವು ಇನ್ನೂ ಅಸ್ತಿತ್ವದಲ್ಲಿರುತ್ತದೆ ನಾವು ನಿನ್ನೆ ಚರ್ಚಿಸಿದ ಕೊನೆಯ ವಿಷಯವೆಂದರೆ ಜೀವಕೋಶದ ವಯಸ್ಸನ್ನು ತೆಗೆದುಕೊಳ್ಳುವ ಮೂಲಕ ಆಕ್ಟಿನ್ ಡೈನಾಮಿಕ್ಸ್ ಜೀವಕೋಶದ ವಯಸ್ಸಿನ ಸ್ಥಳಾಂತರಕ್ಕೆ ಹೇಗೆ ಕೊಡುಗೆ ನೀಡುತ್ತಿದೆ ಎಂದು ತಿಳಿಯಲು ನಾವು ಬಯಸಿದ್ದೇವೆ ಸಂಶೋಧಕರು ಏನು ಮಾಡುತ್ತಾರೆ ಎಂದರೆ ಅವರು ಈ ನೆಟ್ವರ್ಕ್ ಅನ್ನು ಸಣ್ಣ ಸಣ್ಣ ವಲಯಗಳಾಗಿ ವಿವೇಚಿಸುತ್ತಾರೆ ನೀವು ಈ ವಲಯಗಳನ್ನು ಒಂದರಿಂದ ಅಂದರೆ ಒಂದು ತುದಿಯಲ್ಲಿ ಸಮ ಮಾಡಿದ್ದೀರಿ ಇನ್ನೊಂದು ತುದಿಯಲ್ಲಿ ನಲವತ್ತು ಎಂದು ಹೇಳೋಣ ಮತ್ತು ನೀವು ಇದನ್ನು ಫ್ಲೋಟ್ ಮಾಡಿದರೆ ಎಕ್ಸ್ ಅಕ್ಷವು ಸಮಯ ಮತ್ತು ವೈ ಅಕ್ಷವು ಒಂದು ಅಂಚಿನಿಂದ ಫ್ಲೋಟ್ ಮಾಡುತ್ತೀರಿ ಎನ್ನೋಣ ಸ್ಥಳೀಯವಾಗಿ ನೋಡಿ ಹೇಳೋದಾದರೆ ಈ ಸ್ಥಾನವು ಒಂದು ಮತ್ತು ಈ ಸ್ಥಾನವು ನಲವತ್ತು ಎಂದು ಹೇಳೋಣ ಹತ್ತನೇ ಸ್ಥಾನದಲ್ಲಿ ನೀವು ಪಾಲಿಮರೀಕರಣ ಘಟನೆಯನ್ನು ಹೊಂದಿದ್ದೀರಿ ಎಂದು ಊಹಿಸೋಣ ನೀವು ನೆಟ್ವರ್ಕ್ ಟರ್ನ್ ಓವರ್ ಅನ್ನು ಫ್ಲೋಟ್ ಮಾಡುತ್ತಿದ್ದರೆ ಹತ್ತು ಹದಿನೈದು ಮತ್ತು ಐದನೇ ಸ್ಥಾನದಲ್ಲಿ ಪಾಲಿಮರೀಕರಣ ಘಟನೆಗಳು ನಡೆಯುತ್ತಿದೆ ಎಂದು ಊಹಿಸೋಣ ಈ ಸ್ಥಾನದಲ್ಲಿ ನೀವು ಏನನ್ನು ಹೊಂದಿರುತ್ತೀರಿ ಎಂದರೆ ಈ ನಿರ್ದಿಷ್ಟ ಸಮಯದಲ್ಲಿ ನೀವು ಇಲ್ಲಿ ಹಸಿರು ಸಂಕೇತವನ್ನು ಹೊಂದಿರುತ್ತೀರಿ ಇದು ಹತ್ತನೇ ಸ್ಥಾನದಲ್ಲಿ ಆದ ಪಾಲಿಮರೀಕರಣದ ಸೂಚನೆಯೂ ಸಹ ಹಸಿರು ಸಂಕೇತವಾಗಿದೆ ಮತ್ತು ಹದಿನೈದನೇ ಸ್ಥಾನದಲ್ಲಿದೆ ಹಸಿರು ಸಂಕೇತ ಇದ್ದು ಮತ್ತು ಎಲ್ಲಾ ಇತರ ಹಂತಗಳಲ್ಲಿ ನೀವು ಕೆಂಪು ಸಂಕೇತವನ್ನು ಹೊಂದಿರುತ್ತೀರಿ ಅಂಚಿನಲ್ಲಿ ಈ ನಿರ್ದಿಷ್ಟ ಸಮಯದಲ್ಲಿ ಏನು ನಡೆಯುತ್ತಿದೆ ಎಂಬುದನ್ನು ಸೆರೆಹಿಡಿಯಲು ಇದು ನಿಮ್ಮನ್ನು ಅನುಮತಿಸುತ್ತದೆ ಇದು ಬದಲಾಗಬಹುದು ಇದು ಈ ಸಮಯದಲ್ಲಿ ಅಂಚಿನಲ್ಲಿ ನಡೆಯುತ್ತಿರುವ ಡೈನಾಮಿಕ್ಸ್ ಆಗಿದ್ದರೆ ಮತ್ತು ನೆರೆಯ ಹಂತದಲ್ಲಿ ಮುಂದಿನ ಕ್ಷಣದಲ್ಲಿ ನೀವು ಇಲ್ಲಿ ಹಸಿರು ಮತ್ತು ಇಲ್ಲಿ ಕೆಂಪು ಬಣ್ಣವನ್ನು ನೋಡಬಹುದು ಮುಂದಿನ ಕ್ಷಣಾರ್ಧದಲ್ಲಿ ಡಿಪೋಲರೈಸೇಶನ್ ಘಟನೆ ನಡೆಯುತ್ತದೆ ಎಂದು ಇದು ಸೂಚಿಸುತ್ತದೆ ಅಥವಾ ನೀವು ದೀರ್ಘಕಾಲದ ಪಾಲಿಮರೀಕರಣವನ್ನು ಹೊಂದಬಹುದು ಮತ್ತು ಈ ನಿರ್ದಿಷ್ಟ ಹಂತದಲ್ಲಿ ನೀವು ಅನೇಕ ಸಮಯದ ಬಿಂದುಗಳನ್ನು ಹೊಂದಬಹುದು ಈ ಸಮಯದಲ್ಲಿ ಪಾಲಿಮರೀಕರಣವು ನಿರಂತರವಾಗಿ ನಡೆಯುತ್ತಿರುವುದನ್ನು ನೀವು ನೋಡುತ್ತೀರಿ ಎಂದು ಹೇಳೋಣ ಇದು ಟರ್ನ್ಓವರ್ ಆಗಿದೆ ಅಂಚಿನ ಸ್ಥಳಾಂತರ ಎಂದು ಹೇಳಲು ನಾವು ಒಂದೇ ಫ್ಲೋಟ್ ಅನ್ನು ರಚಿಸಬಹುದು ಕೋಶವು ಈ ರೀತಿ ವಲಸೆ ಹೋಗುತ್ತಿದ್ದರೆ ಈ ದಿಕ್ಕು ಸಕಾರಾತ್ಮಕವಾಗಿರುತ್ತದೆ ಮತ್ತು ಈ ದಿಕ್ಕು ನಕಾರಾತ್ಮಕವಾಗಿರುತ್ತದೆ ನೀವು ಉದ್ದದ ಅಳತೆಯನ್ನು ಹೊಂದಬಹುದು ಅಲ್ಲಿ ಕೆಂಪು ಧನಾತ್ಮಕ ಗರಿಷ್ಠ ಮತ್ತು ನೀಲಿ ಋಣಾತ್ಮಕ ಗರಿಷ್ಠವಾಗಿರುತ್ತದೆ ನೀವು ನಿರಂತರ ಪ್ರಮಾಣವನ್ನು ಹೊಂದಿದ್ದೀರಿ ಮತ್ತು ನೀವು ಇದನ್ನು ಮೊದಲೇ ಮಾಡಿದಂತೆಯೇ ಅದೇ ಕೆಲಸವನ್ನು ಇಲ್ಲಿ ಮಾಡಬಹುದು ಈ ಸಮಯದಲ್ಲಿ ಕೋಶವು ವೇಗವಾಗಿ ವಲಸೆ ಹೋಗುತ್ತಿದೆ ಎಂದು ಹೇಳೋಣ ಹದಿನೈದನೇ ಸ್ಥಾನದಲ್ಲಿ ಗರಿಷ್ಠ ವೈ ನಲ್ಲಿ ಪಾಲಿಮರೀಕರಣ ಘಟನೆ ಇದೆ ಮತ್ತು ಸಕಾರಾತ್ಮಕ ದಿಕ್ಕಿನಲ್ಲಿ ಉನ್ನತ ಅಂಚಿನ ಸ್ಥಳಾಂತರವನ್ನು ನಾನು ನೋಡುತ್ತೇನೆ ಮತ್ತು ಆಳವಾದ ಪಾಲಿಮರೀಕರಣ ನಡೆದಲ್ಲಿ ನಾನು ಋಣಾತ್ಮಕವಾಗಿ ನೋಡುತ್ತೇನೆ ಅಂದರೆ ಕೋಶವು ಹಿಂತೆಗೆದುಕೊಳ್ಳುತ್ತಿದೆ ಎಂದರ್ಥ ಈ ಮೂರು ವಿಷಯಗಳು ಪರಸ್ಪರ ಸಂಬಂಧ ಹೊಂದಿವೆ ಎಂದು ಇವು ಸೂಚಿಸುತ್ತವೆ ಅಡ್ಡ ಪರಸ್ಪರ ಸಂಬಂಧದ ಮೂಲಕ ಈ ಪ್ರತ್ಯೇಕ ಘಟಕಗಳ ನಡುವಿನ ಜೋಡಣೆಯನ್ನು ನೀವು ಟ್ರ್ಯಾಕ್ ಮಾಡಬಹುದು ಆದ್ದರಿಂದ ಅಡ್ಡ ಪರಸ್ಪರ ಸಂಬಂಧದಿಂದ ಅಂಚಿನ ಸ್ಥಳಾಂತರ ನೆಟ್ವರ್ಕ್ ಟರ್ನ್ಓವರ್ ಮತ್ತು ಹರಿವಿನ ನಡುವಿನ ಜೋಡಣೆಯನ್ನು ಅಧ್ಯಯನ ಮಾಡಬಹುದು ಆದ್ದರಿಂದ ಈ ಅಡ್ಡ ಪರಸ್ಪರ ಸಂಬಂಧ ಹೇಗೆ ಕಾಣುತ್ತದೆ ಎಂಬುದರ ಕುರಿತು ನಾನು ಮಾದರಿ ಫ್ಲೋಟ್ ಮಾಡಿದರೆ ಇಲ್ಲಿ ಸಮಯವಿದೆ ಇದು ಅಡ್ಡ ಪರಸ್ಪರ ಸಂಬಂಧ ಮತ್ತು ಈಗ ಅಡ್ಡ ಪರಸ್ಪರ ಸಂಬಂಧವನ್ನು ವ್ಯಾಖ್ಯಾನಿಸಲಾಗಿದೆ ಇದು ಶೂನ್ಯ ಎಂದು ಹೇಳೋಣ ಅಥವಾ ನೀವು ವಿಳಂಬ ಸಮಯ ಎಂದೂ ಹೇಳಬಹುದು ಮತ್ತು ಇದು ಶೂನ್ಯ ಅಡ್ಡ ಪರಸ್ಪರ ಸಂಬಂಧವಾಗಿದೆ ಅಡ್ಡ ಪರಸ್ಪರ ಸಂಬಂಧವನ್ನು ಧನಾತ್ಮಕವಾಗಿ ಅಥವಾ ಅಡ್ಡ ಪರಸ್ಪರ ಸಂಬಂಧವನ್ನು ಋಣಾತ್ಮಕವಾಗಿ ಮಾಡಬಹುದು ಯಾವುದೇ ಎರಡು ಪ್ರಮಾಣಗಳ ನಡುವಿನ ಅಡ್ಡ ಪರಸ್ಪರ ಸಂಬಂಧವು ಧನಾತ್ಮಕವಾಗಿದ್ದರೆ ಒಂದು ಧನಾತ್ಮಕವಾಗಿದ್ದರೆ ಇತರ ಘಟಕವೂ ಸಕಾರಾತ್ಮಕವಾಗಿರುತ್ತದೆ ಸಂಶೋಧಕರು ಕಂಡುಕೊಂಡ ಸಂಗತಿಯೆಂದರೆ ಅವರು ಮೂರು ವಿಷಯಗಳ ನಡುವೆ ಅಡ್ಡ ಪರಸ್ಪರ ಸಂಬಂಧವನ್ನು ಮಾಡಿದ್ದಾರೆ ನಾವು ಅಂಚಿನ ಸ್ಥಳಾಂತರವನ್ನು ಇ ಎಂದು ನೆಟ್ವರ್ಕ್ ಟರ್ನ್ಓವರ್ ಅನ್ನು ಟಿ ಎಂದು ಮತ್ತು ಎಫ್ ಅನ್ನು ಹರಿವು ಎಂದು ಕರೆಯೋಣ ನಾವು ಮೊದಲು ಇ ವರ್ಸಸ್ ಟಿ ಫ್ಲೋಟ್ ಮಾಡೋಣ ಮತ್ತು ಅವರು ಕಂಡುಕೊಂಡದ್ದು ಈ ಕರ್ವ್ ಈ ರೀತಿ ಕಾಣುತ್ತದೆ ಎಂದು ನಾನು ಕರ್ವ್ ಬರೆದ ವಿಧಾನವನ್ನು ನೀವು ಗಮನಿಸಿದರೆ ಒಂದು ಹಂತದಲ್ಲಿ ಸಕಾರಾತ್ಮಕ ಸಂಬಂಧವಿದೆ ಮತ್ತು ಇತರ ಹಂತಗಳಲ್ಲಿ ಅದು ಹೆಚ್ಚಾಗಿ ಶೂನ್ಯ ಅಥವಾ ಬೇಸ್ಲೈನ್ ಎಂಬುದನ್ನು ಸೂಚಿಸುತ್ತದೆ ಈಗ ಟರ್ನ್ಓವರ್ ವಿರುದ್ಧ ಇ ಕರ್ವ್ ಅನ್ನು ಬರೆಯೋಣ ನೀವು ಕಂಡುಕೊಳ್ಳುವುದು ಇ ವರ್ಸಸ್ ಟರ್ನ್ಓವರ್ ಇಲ್ಲಿ ನಿಮಗೆ ಗರಿಷ್ಠತೆಯನ್ನು ನೀಡುತ್ತದೆ ಇದು ಇ ವರ್ಸಸ್ ಟರ್ನ್ಓವರ್ ಇದು ಎಫ್ ವರ್ಸಸ್ ಟರ್ನೋವರ್ ಆದ್ರೆ ಇ ವರ್ಸಸ್ ಟರ್ನ್ಓವರ್ ಅಲ್ಲ ಎಫ್ ಫ್ಲೋ ಆಗಿದೆ ಆದ್ದರಿಂದ ಎಫ್ ಮತ್ತು ಟರ್ನ್ಓವರ್ ಋಣಾತ್ಮಕ ಸಂಬಂಧವನ್ನು ಹೊಂದಿದ್ದರೆ ಇ ಮತ್ತು ಟರ್ನ್ಓವರ್ ಧನಾತ್ಮಕವಾಗಿ ಅಡ್ಡ ಪರಸ್ಪರ ಸಂಬಂಧವನ್ನು ಹೊಂದಿವೆ ನೀವು ನೋಡುವುದೇನೆಂದರೆ ಇ ಮತ್ತು ಟರ್ನ್ಓವರ್ ಸಂಬಂಧಿಸಿದ್ದರೆ ಅವುಗಳಲ್ಲಿನ ಧನಾತ್ಮಕ ಗರಿಷ್ಠವು ಸ್ವಲ್ಪ ಎಡಕ್ಕೆ ಇರುತ್ತದೆ ಆದ್ದರಿಂದ ಇ ವರ್ಸಸ್ ಟಿ ಯ ಪೀಕ್ ಎಫ್ ವರ್ಸಸ್ ಟಿ ಯ ಎಡಭಾಗಕ್ಕೆ ಸ್ವಲ್ಪ ದೂರದಲ್ಲಿದೆ ಮತ್ತು ತಾತ್ಕಾಲಿಕವಾಗಿ ನಡೆಯುತ್ತಿರುವ ಘಟನೆಗಳ ಅನುಕ್ರಮ ಮತ್ತು ಪಾಲಿಮರೀಕರಣ ಘಟನೆ ಇದೆ ಎಂದು ಸೂಚಿಸುತ್ತದೆ ಇದರರ್ಥ ಪಾಲಿಮರೀಕರಣ ಘಟನೆಯು ಮೊದಲು ಪೊರೆಯನ್ನು ತಳ್ಳುತ್ತದೆ ಅಥವಾ ಬೇರೆ ರೀತಿಯಲ್ಲಿ ಹೇಳುವುದಾದರೆ ಅಂಚಿನ ಸ್ಥಳಾಂತರ ಧನಾತ್ಮಕವಾಗಿರುತ್ತದೆ ಆದ್ದರಿಂದ ಕೆಂಪು ವಕ್ರರೇಖೆಯಲ್ಲಿ ಸಕಾರಾತ್ಮಕ ಸಂಬಂಧವಿದೆ ಎಂದು ಅದರ ನಂತರ ಎಫ್ ವರ್ಸಸ್ ಟಿ ನಡುವೆ ನಕಾರಾತ್ಮಕ ಸಂಬಂಧವಿರುತ್ತದೆ ಆದ್ದರಿಂದ ಕೆಂಪು ಕರ್ವ್ ಗೆ ಟರ್ನ್ಓವರ್ ಧನಾತ್ಮಕವಾಗಿರುತ್ತದೆ ಆದ್ದರಿಂದ ನೀವು ಪಾಲಿಮರೀಕರಣ ಘಟನೆಯನ್ನು ಹೊಂದಿದ್ದೀರಿ ಮತ್ತು ಹರಿವು ನಕಾರಾತ್ಮಕವಾಗಿರುತ್ತದೆ ಅಂದರೆ ಹಿಮ್ಮೆಟ್ಟುವ ಹರಿವು ಇದೆ ಎಂದರ್ಥ ಏನಾಗುತ್ತಿದೆ ಎಂದರೆ ಪಾಲಿಮರೀಕರಣವು ಪೊರೆಯನ್ನು ತಳ್ಳುತ್ತದೆ ಇದು ಮೊದಲ ಹೆಜ್ಜೆಯಾಗಿದ್ದು ಮತ್ತು ಇಲ್ಲಿಂದ ಸರಿಯಾಗಿ ಇದು ನ್ಯೂಟನ್ ನ ಚಲನೆಯ ನಿಯಮಗಳ ಬಗ್ಗೆ ಯೋಚಿಸಲು ಬಯಸಿದರೆ ಪ್ರತಿಯೊಂದು ಕ್ರಿಯೆಯಲ್ಲೂ ಸಮಾನ ಮತ್ತು ವಿರುದ್ಧವಾದ ಪ್ರತಿಕ್ರಿಯೆ ಇರುತ್ತದೆ ಎಂದು ಗೊತ್ತಾಗುತ್ತದೆ ಪಾಲಿಮರೀಕರಣಗೊಳಿಸುವ ಅಕ್ಟಿನ್ ತಂತು ಪೊರೆಯನ್ನು ತಳ್ಳಿದರೆ ಪೊರೆಯು ತಂತುವನ್ನು ಹಿಂದಕ್ಕೆ ತಳ್ಳುತ್ತದೆ ಹೀಗಾಗಿ ಪೊರೆಯು ತಂತುಗಳನ್ನು ವಿರುದ್ಧ ದಿಕ್ಕಿನಲ್ಲಿ ತಳ್ಳುತ್ತದೆ ಇದರ ಪರಿಣಾಮವಾಗಿ ಪೊರೆಯು ತಂತುಗಳನ್ನು ಹಿಂದಕ್ಕೆ ತಳ್ಳಿದರೆ ಏನಾಗುತ್ತದೆ ನಂತರ ಇದು ಹಿಮ್ಮೆಟ್ಟುವಿಕೆಯ ಹರಿವಿಗೆ ಕಾರಣವಾಗಬಹುದು ಮತ್ತೊಮ್ಮೆ ಇದು ಅಡ್ಡ ಪರಸ್ಪರ ಸಂಬಂಧದ ದೃಷ್ಟಿಯಿಂದ ಘಟನೆಗಳ ಸಮಯದ ಅನುಕ್ರಮವಾಗಿದೆ ಈಗ ನಿಮ್ಮ ಬಳಿ ಏಜ್ ವರ್ಸ್ಸ್ ಟರ್ನ್ ಓವರ್ ಗೆ ಒಂದು ಪೀಕ್ ಇರುತ್ತದೆ ಮತ್ತು ಎಡ್ಜ್ ಮುಂದೆ ಸರಿದಾಗ ಆ ಸಕಾರಾತ್ಮಕ ಪೀಕ್ ನ ನಂತರ ನಿಮಗೆ ಅಂಚಿನ ಬಗ್ಗೆ ತಿಳಿದಿದೆ ಅಂಚು ಮುಂದೆ ಸಾಗಿದ್ದು ಮತ್ತು ಅಡ್ಡ ಪರಸ್ಪರ ಸಂಬಂಧ ಕುಸಿಯುತ್ತದೆ ಮತ್ತು ಅದಕ್ಕೆ ಅನುಗುಣವಾದ ಹರಿವು ಇದ್ದು ಈ ಹರಿವು ಹಿಂದುಳಿದಿದೆ ಏಕೆಂದರೆ ಟರ್ನ್ಓವರ್ ಸಕಾರಾತ್ಮಕವಾಗಿದೆ ಮತ್ತು ಇದೆ ರೀತಿ ನಕಾರಾತ್ಮಕ ಸಂಬಂಧವು ಸಹ ಇರುವುದು ಕೋಶಗಳನ್ನು ಸೈಟೊಚಾಲಾಸಿನ್ ಡಿ ಯೊಂದಿಗೆ ಟ್ರೀಟ್ ಅಥವಾ ಪರ್ಫ್ಯೂಷನ್ ಗೊಳಿಸಿದರೆ ಈ ವಕ್ರರೇಖೆಗೆ ಏನಾಗುತ್ತದೆ ಸೈಟೊಚಾಲಾಸಿನ್ ಡಿ ವಾಸ್ತವವಾಗಿ ಆಕ್ಟಿನ್ ತಂತುಗಳ ಪಾಲಿಮರೀಕರಣವನ್ನು ತಡೆಯುತ್ತದೆ ಅಡ್ಡ ಪರಸ್ಪರ ಸಂಬಂಧದ ವಿಷಯದಲ್ಲಿ ನೀವು ಈ ಕೆಳಗಿನವುಗಳ ಬಗ್ಗೆ ತಿಳಿಯುತ್ತದೆ ಇದು ವಿಳಂಬ ಸಮಯ ಮತ್ತು ಇದು ಅಡ್ಡ ಪರಸ್ಪರ ಸಂಬಂಧವಾಗಿದೆ ಆದ್ದರಿಂದ ಇದು ಶೂನ್ಯ ನಿಮ್ಮಲ್ಲಿರುವ ಕೆಂಪು ಬಣ್ಣವು ಅಂಚಿನ ಸ್ಥಳಾಂತರವಾಗಿದೆ ಎಂದು ಸೂಚಿಸುತ್ತದೆ ಮತ್ತು ಇ ವರ್ಸಸ್ ಟಿ ನಡುವೆ ಯಾವುದೇ ಸಂಬಂಧವಿರುವುದಿಲ್ಲ ಆದರೆ ನೀವು ಅಂಚಿನ ಸ್ಥಳಾಂತರ ಮತ್ತು ಹರಿವಿನ ನಡುವಿನ ಅಡ್ಡ ಪರಸ್ಪರ ಸಂಬಂಧವನ್ನು ಮಾಡಿದರೆ ನೀವು ಗಮನಿಸುವದು ಈ ರೀತಿಯ ವಕ್ರರೇಖೆಯಾಗಿದೆ ಎಂದು ಬೇರೆ ರೀತಿಯಲ್ಲಿ ಹೇಳುವುದಾದರೆ ಫ್ಲೋ ನೆಟ್ವರ್ಕ್ ಟರ್ನ್ಓವರ್ ಹೆಚ್ಚಾಗಿ ಋಣಾತ್ಮಕವಾಗಿರುತ್ತದೆ ಏಕೆಂದರೆ ಹೊಸ ಪಾಲಿಮರೀಕರಣವು ಆಗುವುದಿಲ್ಲ ಮತ್ತು ನಾವು ಇ ವರ್ಸಸ್ ಎಫ್ ಇ ವರ್ಸಸ್ ಫ್ಲೋ ಎಡ್ಜ್ ಸ್ಥಳಾಂತರವು ಹಿಂದುಳಿದಿದೆ ನಾನು ವಕ್ರರೇಖೆಯನ್ನು ಬರೆಯಲು ಬಯಸಿದರೆ ಇಲ್ಲಿ ಏನಾಗುತ್ತಿದೆ ಎಂದರೆ ಸೈಟೊಚಾಲಾಸಿನ್ ಡಿ ನಂತರ ಪ್ರಮುಖ ಅಂಚನ್ನು ವಿಭಿನ್ನ ಸಮಯದ ಬಿಂದುಗಳಲ್ಲಿ ಹಿಂತೆಗೆದುಕೊಳ್ಳುವಿಕೆಯನ್ನು ಸೂಚಿಸುತ್ತದೆ ಪ್ರಮುಖ ಅಂಚು ಹಿಂತೆಗೆದುಕೊಳ್ಳುತ್ತಿದೆ ಮತ್ತು ಇದು ಹಿಮ್ಮೆಟ್ಟುವಿಕೆಯ ಹರಿವಿನೊಂದಿಗೆ ಪರಸ್ಪರ ಸಂಬಂಧ ಹೊಂದಿದೆ ಆದ್ದರಿಂದ ಇದು ಏನನ್ನು ಸೂಚಿಸುತ್ತದೆ ಎಂದರೆ ಸೈಟೊಚಾಲಾಸಿನ್ ಡಿ ಲ್ಯಾಮೆಲ್ಲಿಪೋಡಿಯಾ ವನ್ನು ತೆಗೆದುಹಾಕುತ್ತದೆ ಆ ಸಂದರ್ಭದಲ್ಲಿ ಹಿಂತೆಗೆದುಕೊಳ್ಳುವಿಕೆಗೆ ಏನು ಕಾರಣವಾಗುತ್ತದೆ ಹಿಂತೆಗೆದುಕೊಳ್ಳುವಿಕೆಯನ್ನು ಲ್ಯಾಮೆಲ್ಲಾ ನಡೆಸುತ್ತದೆ ಇದರರ್ಥ ಲ್ಯಾಮೆಲ್ಲಾ ದಲ್ಲಿನ ಮೈಯೋಸಿನ್ II ತಂತುಗಳನ್ನು ಹಿಂದಕ್ಕೆ ಎಳೆಯುತ್ತಿದೆ ಎಂದರ್ಥ ಮುಂಚಿನ ತುದಿಯಲ್ಲಿ ನೀವು ಎರಡು ಘಟಕಗಳನ್ನು ಹೊಂದಿದ್ದೀರಿ ಅದು ಹಿಂದಕ್ಕೆ ತಳ್ಳುತ್ತದೆ ಮತ್ತು ಪೊರೆಯಿಂದ ಒದಗಿಸಲ್ಪಟ್ಟಿದೆ ಸೈಟೊಚಾಲಾಸಿನ್ ಡಿ ಬಳಸಿ ನೀವು ಲ್ಯಾಮೆಲ್ಲಿಪೋಡಿಯಾ ವನ್ನು ತೆಗೆದುಹಾಕಿದಾಗ ನಿಮಗೆ ಉಳಿದಿರುವುದು ಲ್ಯಾಮೆಲ್ಲಾ ದಿಂದ ನಡೆಸಲ್ಪಡುವ ಕೋಶದ ಅಂಚಿನ ಹಿಂತೆಗೆದುಕೊಳ್ಳುವಿಕೆ ಮಾತ್ರ ಉಳಿದಿದೆ ನಾನು ಪ್ರಮುಖ ಅಂಚನ್ನು ಬರೆಯಲು ಬಯಸಿದರೆ ಮತ್ತು ಇದು ಇಂಟರ್ಫೇಸ್ ಎಂದು ನಾನು ಹೇಳಿದರೆ ಇದರರ್ಥ ಲ್ಯಾಮೆಲ್ಲಿಪೋಡಿಯಾ ದಲ್ಲಿ ಆರಂಭದಲ್ಲಿ ಈ ವಿವೇಚಿತ ವಲಯಗಳನ್ನು ಹೊಂದಿದ್ದೇನೆ ಮತ್ತು ನಂತರ ಲ್ಯಾಮೆಲ್ಲಿಪೊಡಿಯಾ ದ ಹಿಂದಿರುವ ಲ್ಯಾಮೆಲ್ಲಾ ಪ್ರದೇಶದ ಉದ್ದಕ್ಕೂ ಈ ವಿವೇಚಿತ ವಲಯಗಳಿಗೆ ಇದನ್ನು ವಿಸ್ತರಿಸಿದ್ದೇನೆ ಎಂದು ಈ ಹಂತದಲ್ಲಿ ವೇಗವು ಹೇಗೆ ಪರಸ್ಪರ ಸಂಬಂಧ ಹೊಂದಿದೆ ಎಂದು ನಾನು ನೋಡಿದರೆ ಮತ್ತು ಪ್ರತಿ ಹಂತದಲ್ಲಿ ನಾನು ಪ್ರಮುಖ ಅಂಚಿನಲ್ಲಿರುವ ಹರಿವನ್ನು ನೋಡಬಹುದು ಮತ್ತು ಲ್ಯಾಮೆಲ್ಲಾ ದಲ್ಲಿನ ಹರಿವಿನೊಂದಿಗೆ ಅದು ಹೇಗೆ ಸಂಬಂಧ ಹೊಂದಿದೆ ಎಂಬುದನ್ನು ಪರಿಶೀಲಿಸಬಹುದು ನಾವು ಮತ್ತೊಮ್ಮೆ ಗಮನಿಸುತ್ತಿರುವುದು ಪ್ರತಿ ಬಾರಿಯೂ ವೇಗವು ಋಣಾತ್ಮಕವಾಗಿರುತ್ತದೆ ಇದು ಶೂನ್ಯದಿಂದ ಪ್ರಾರಂಭವಾಗುತ್ತದೆ ಇದು ಹದಿನೈದು ಅಥವಾ ಅದು ಏನೇ ಇರಲಿ ಇಲ್ಲಿ ಇದನ್ನು ವೇಗ ಎಂದು ಹೇಳೋಣ ಪ್ರತಿ ಬಾರಿಯೂ ನೀವು ಪ್ರಮುಖ ತುದಿಯಲ್ಲಿ ಹರಿವನ್ನು ಹೊಂದಿರುತ್ತೀರಿ ಮತ್ತು ಲ್ಯಾಮೆಲ್ಲಿಪೋಡಿಯಾ ದಲ್ಲಿನ ಹರಿವನ್ನು ನಾನು ತಪ್ಪಾಗಿ ಬರೆದಿದ್ದೇನೆ ನಾನು ಬರೆದಿರುವ ರೀತಿಯಲ್ಲಿ ನೋಡೋದಾದರೆ ಪ್ರಮುಖ ತುದಿಯಲ್ಲಿನ ಹರಿವು ಲ್ಯಾಮೆಲ್ಲಾ ದ ಹರಿವಿನೊಂದಿಗೆ ನಿಖರವಾಗಿ ಸಿಂಕ್ ಆಗಿರುತ್ತದೆ ಅಂಚಿನ ಚಲನೆ ಮತ್ತು ಹಿಮ್ಮೆಟ್ಟುವಿಕೆಯ ಹರಿವಿನ ಆವರ್ತಕತೆ ಇದೆ ಬೇರೆ ರೀತಿಯಲ್ಲಿ ಹೇಳುವುದಾದರೆ ಅಂಚು ಹಿಂದಕ್ಕೆ ಚಲಿಸಿದಾಗಲೆಲ್ಲಾ ಲ್ಯಾಮೆಲ್ಲಾ ಸಹ ಹಿಂದಕ್ಕೆ ಚಲಿಸುತ್ತದೆ ಇಲ್ಲಿ ಎರಡು ಸಾಧ್ಯತೆಗಳಿವೆ ಎಂದು ಇದು ಸೂಚಿಸುತ್ತದೆ ಇವುಗಳು ಸಂಪೂರ್ಣವಾಗಿ ಪರಸ್ಪರ ಸಂಬಂಧ ಹೊಂದಿದ್ದರೆ ಅದು ಮುಂಚಾಚಿರುವಿಕೆ ಆಗಿರುತ್ತದೆ ಆದ್ದರಿಂದ ನೀವು ಈ ಸ್ಥಳೀಯ ಮುಂಚಾಚಿರುವಿಕೆಯನ್ನು ಹೊಂದಿದ್ದೀರಿ ಎಂದು ನಿರ್ದಿಷ್ಟ ಸಮಯದ ಹಂತದಲ್ಲಿ ಹೇಳೋಣ ಆದ್ದರಿಂದ ಎರಡು ವಿಭಿನ್ನ ಸಂರಚನೆಗಳಲ್ಲಿ ಮೆಂಬರೇನ್ ಲೀಡಿಂಗ್ ಎಡ್ಜ್ ಅನ್ನು ಅತಿಕ್ರಮಿಸುವುದು ಇದು ಟಿ ಪ್ಲಸ್ ಡೆಲ್ಟಾ ಟಿ ಮತ್ತು ಈ ಟಿ ನಲ್ಲಿ ಕೋಶವು ಈ ದಿಕ್ಕಿನಲ್ಲಿ ಚಲಿಸುತ್ತಿರುತ್ತದೆ ಈ ಮುಂಚಾಚಿರುವಿಕೆಯು ಸ್ಥಳೀಯವಾಗಿ ಸಂಭವಿಸುವ ಒಂದು ಸಾಧ್ಯತೆಯೆಂದರೆ ಲ್ಯಾಮೆಲ್ಲಿಪೋಡಿಯಾ ವಿಸ್ತರಿಸುತ್ತದೆ ಅಥವಾ ಇನ್ನೊಂದು ಸಾಧ್ಯತೆಯೆಂದರೆ ಲ್ಯಾಮೆಲ್ಲಾ ವಿಸ್ತರಿಸುತ್ತದೆ ಈ ಎರಡು ಸಾಧ್ಯತೆಗಳ ನಡುವಿನ ವ್ಯತ್ಯಾಸವೇನು ಲ್ಯಾಮೆಲ್ಲಿಪೋಡಿಯಾ ವಿಸ್ತರಿಸುತ್ತಿದ್ದರೆ ಮತ್ತು ಇದು ಬಹಳ ಸ್ಥಳೀಯವಾಗಿರುವ ಮುಂಚಾಚಿರುವಿಕೆ ಆಗಿದ್ದರೆ ಇದರರ್ಥ ಲ್ಯಾಮೆಲ್ಲಿಪೊಡಿಯಲ್ ದಪ್ಪವು ಹೆಚ್ಚಾಗಿರುತ್ತದೆ ಆದರೆ ಲ್ಯಾಮೆಲ್ಲಾ ವಿಸ್ತರಿಸುತ್ತಿದೆ ಎಂಬುದು ನಿಜವಾಗಿದ್ದರೆ ನೀವು ಮುಂಚಾಚಿರುವಿಕೆಯಿಂದ ಸ್ವತಂತ್ರವಾದ ಘಟನೆಯನ್ನು ಹೊಂದಿರುವಾಗಲೆಲ್ಲಾ ಲ್ಯಾಮೆಲ್ಲಿಪೋಡಿಯಾ ದ ದಪ್ಪವು ಒಂದೇ ಆಗಿರುತ್ತದೆ ಲ್ಯಾಮೆಲ್ಲಿಪೋಡಿಯಲ್ ದಪ್ಪವು ಬದಲಾಗದೆ ಉಳಿದಿದೆ ಎಂಬುದು ಸಂಶೋಧಕರು ಕಂಡುಕೊಂಡಿದ್ದಾರೆ ಇದರರ್ಥ ಲ್ಯಾಮೆಲ್ಲಿಪೋಡಿಯಾ ವಿಸ್ತರಿಸುತ್ತಿದೆ ಮತ್ತು ಸ್ಥಳೀಯ ವಿರೂಪತೆಯು ಸಂಬಂಧಿಸಿದೆ ಆದ್ದರಿಂದ ಲ್ಯಾಮೆಲ್ಲಾ ವಿಸ್ತರಣೆಯ ನಂತರ ಅಂಚಿನ ಸ್ಥಳಾಂತರವನ್ನು ಅನುಸರಿಸಲಾಗುತ್ತದೆ ಹಾಗಾದರೆ ಅದು ಹೇಗೆ ಕಾರ್ಯನಿರ್ವಹಿಸುತ್ತಿರಬಹುದು ಬೇರೆ ರೀತಿಯಲ್ಲಿ ಹೇಳುವುದಾದರೆ ಇದು ಒಂದು ಸಮಯದಲ್ಲಿ ಪ್ರಮುಖ ಅಂಚಿನಲ್ಲಿದ್ದರೆ ಸ್ಥಳೀಯವಾಗಿ ಹೆಚ್ಚಳವಿದೆ ಮತ್ತು ಈ ದಿಕ್ಕಿನಲ್ಲಿ ಮುಂಚಾಚಿರುವಿಕೆ ಇರುತ್ತದೆ ಹಾಗಾಗಿ ನಾನು ಆರಂಭಿಕ ಸ್ಥಾನವನ್ನು ಬರೆಯುತ್ತಿದ್ದೇನೆ ಮತ್ತು ಇದು ಲ್ಯಾಮೆಲ್ಲಿಪೋಡಿಯಾ ದ ಆರಂಭಿಕ ಸ್ಥಾನವಾಗಿದ್ದು ಮತ್ತು ಅದನ್ನು ಇಲ್ಲಿಗೆ ವಿಸ್ತರಿಸಲಾಗಿದೆ ಇದು ಲ್ಯಾಮೆಲ್ಲಾ ಆಗದೆ ಇದ್ದು ಲ್ಯಾಮೆಲ್ಲಿಪೊಡಿಯಾ ದ ಈ ಸ್ಥಾನವು ಒಂದೇ ಆಗಿರುತ್ತದೆ ಬದಲಿಗೆ ಲ್ಯಾಮೆಲ್ಲಮ್ನ ಸ್ಥಾನವು ಹೆಚ್ಚಾಗುತ್ತದೆ ಈಗ ಮುಂಚಾಚಿರುವಿಕೆಯ ಸಂದರ್ಭದಲ್ಲಿ ಈ ಇಡೀ ವಿಷಯವು ಲ್ಯಾಮೆಲ್ಲಾ ವನ್ನು ಪ್ರತಿನಿಧಿಸುತ್ತದೆ ಬೇರೆ ರೀತಿಯಲ್ಲಿ ಹೇಳುವುದಾದರೆ ಈ ಸೈಟ್ ನಲ್ಲಿ ನೀವು ಲ್ಯಾಮೆಲ್ಲರ್ ವಿಸ್ತರಣೆಯನ್ನು ಹೊಂದಿದ್ದೀರಿ ಮತ್ತು ನಿರಂತರ ಹಿಮ್ಮೆಟ್ಟುವಿಕೆಯ ಹರಿವು ಇದೆ ಎಂದು ನಿಮಗೆ ಹೇಗೆ ಗೊತ್ತಾಗುತ್ತದೆ ಆಕ್ಟಿನ್ ತಂತುಗಳು ಪಾಲಿಮರೀಕರಣವನ್ನು ಪ್ರಮುಖ ಅಂಚನ್ನು ಮುಂದಕ್ಕೆ ತಳ್ಳುವ ಮೂಲಕ ಪೊರೆಯನ್ನು ಹಿಂದಕ್ಕೆ ತಳ್ಳುತ್ತದೆ ಮತ್ತು ಅದು ಹಿಂತೆಗೆದುಕೊಳ್ಳುತ್ತದೆ ಅದು ಸಂಭವಿಸಿದಲ್ಲಿ ಕೋಶದ ಒಟ್ಟಾರೆ ಸ್ಥಾನವು ಬದಲಾಗುವುದಿಲ್ಲ ಅದು ಗಾಳಿಯಲ್ಲಿ ಬೀಸುತ್ತಿರುವ ಪರದೆಯಂತಿದೆ ಮತ್ತು ಗಾಳಿಯು ಅದನ್ನು ಹೊಡೆದಾಗಲೆಲ್ಲಾ ಪರದೆಯು ಚಲಿಸುತ್ತದೆ ಗಾಳಿ ಹೋದ ನಂತರ ಪರದೆ ಮತ್ತೆ ಅದರ ಮೂಲ ಸ್ಥಾನಕ್ಕೆ ಹೋಗುತ್ತದೆ ಆದರೆ ಪ್ರತಿ ಬಾರಿ ನೀವು ಈ ಲ್ಯಾಮೆಲ್ಲರ್ ವಿಸ್ತರಣೆಯನ್ನು ಹೊಂದಿದ್ದು ಅದು ಸ್ಥಿರೀಕರಣಕ್ಕೆ ಕಾರಣವಾಗುತ್ತದೆ ಕೆಲವು ಹಂತಗಳಲ್ಲಿ ನಡೆಯುವ ಪ್ರಮುಖ ಅಂಚಿನ ಚಲನೆಯ ನಡುವಿನ ವ್ಯತ್ಯಾಸವೇನು ಮತ್ತು ಇತರ ಸ್ಥಾನಗಳಲ್ಲಿ ನೀವು ಪ್ರಮುಖ ಅಂಚಿನ ಈ ಏರಿಳಿತವನ್ನು ಹೊಂದಿದ್ದೀರಿ ಎಂದು ಸಂಶೋಧಕರು ಕಂಡುಕೊಂಡಿದ್ದಾರೆ ಪ್ರಮುಖ ಅಂಚನ್ನು ವಿಸ್ತರಿಸಿದ ಮೂರು ಅಂಶಗಳನ್ನು ನಾನು ಬರೆದಿದ್ದೇನೆ ಇದು ಇಂಟರ್ಫೇಸ್ನ ಸ್ಥಾನ ಮತ್ತು ಮುಂಚಾಚಿರುವಿಕೆಯನ್ನು ಸ್ಥಿರಗೊಳಿಸಿದರೆ ಲ್ಯಾಮೆಲ್ಲರ್ ಪ್ರದೇಶದಲ್ಲಿನ ಮುಂಚಾಚಿರುವಿಕೆಯ ಹಿಂದೆ ಫೋಕಲ್ ಅಂಟಿಕೊಳ್ಳುವಿಕೆಗಳು ರೂಪುಗೊಂಡಿವೆ ಎಂದು ಸಂಶೋಧಕರು ಕಂಡುಕೊಂಡಿದ್ದಾರೆ ಫೋಕಲ್ ಅಂಟಿಕೊಳ್ಳುವಿಕೆಯ ರಚನೆಯು ಪ್ರಮುಖ ಅಂಚಿನ ಚಲನೆಯನ್ನು ಪ್ರೇರೇಪಿಸುತ್ತದೆ ಎಂದು ಇದು ಸೂಚಿಸುತ್ತದೆ ಈ ಅವಲೋಕನಗಳನ್ನು ಆಧರಿಸಿ ನಾವು ದತ್ತಾಂಶವನ್ನು ಇದು ಜೀವಕೋಶ ಪೊರೆಯಂತೆ ಸಂಕ್ಷಿಪ್ತಗೊಳಿಸಬಹುದು ಮತ್ತು ಆಕ್ಟಿನ್ ತಂತುಗಳ ಎರಡು ನೆಟ್ವರ್ಕ್ ಗಳು ಇಲ್ಲಿವೆ ಮತ್ತು ಇನ್ನೊಂದು ನೆಟ್ವರ್ಕ್ ಇಲ್ಲಿದೆ ಮತ್ತು ನಂತರ ಕೆಲವು ಅತಿಕ್ರಮಣವಿದೆ ಮತ್ತು ಅತಿಕ್ರಮಣದ ಈ ಸ್ಥಾನಗಳಲ್ಲಿ ಫೋಕಲ್ ಅಂಟಿಕೊಳ್ಳುವಿಕೆಗಳ ರಚನೆಯಾಗಿದೆ ಇದು ಲ್ಯಾಮೆಲ್ಲಿಪೋಡಿಯಲ್ ಆಕ್ಟಿನ್ ನೆಟ್ವರ್ಕ್ ಮತ್ತು ಇದು ಲ್ಯಾಮೆಲ್ಲರ್ ಆಕ್ಟಿನ್ ನೆಟ್ವರ್ಕ್ ಮತ್ತು ಇದು ಫೋಕಲ್ ಅಂಟಿಕೊಳ್ಳುವಿಕೆ ಜೀವಕೋಶಗಳಲ್ಲಿ ವಲಸೆಯನ್ನು ಎರಡು ಚಲನಶಾಸ್ತ್ರೀಯವಾಗಿ ವಿಭಿನ್ನವಾದ ಆಕ್ಟಿನ್ ನೆಟ್ವರ್ಕ್ ಗಳ ಅಸ್ತಿತ್ವದಿಂದ ನಡೆಸಲಾಗುತ್ತದೆ ಎಂದು ಸೂಚಿಸುತ್ತದೆ ಈ ಅವಲೋಕನಗಳು ವಲಸೆಯ ಬಗ್ಗೆ ನಮ್ಮ ತಿಳುವಳಿಕೆಗೆ ಕಾರಣವಾಗುತ್ತವೆ ಎಂದರೆ ಫೋಕಲ್ ಅಂಟಿಕೊಳ್ಳುವಿಕೆಗಳು ಆಣ್ವಿಕ ಕ್ಲಚ್ ಆಗಿ ಕಾರ್ಯನಿರ್ವಹಿಸುತ್ತವೆ ಎಂದು ಮತ್ತು ಜೀವಕೋಶದ ಪೊರೆಯನ್ನು ಬರೆಯಲು ಬಯಸಿದರೆ ಇಂಟಿಗ್ರೀನ್ ಗಳು ಇವೆ ಮತ್ತು ಇವು ಫೋಕಲ್ ಅಂಟಿಕೊಳ್ಳುವಿಕೆಗಳು ಎಂದು ಹೇಳೋಣ ಆದ್ದರಿಂದ ಆಕ್ಟಿನ್ ತಂತು ಇದ್ದರೆ ಮತ್ತು ನಂತರ ಮಾನೋಮರ್ ಗಳು ಕೋಶದ ಮುಂಭಾಗದ ಅಂಚಿಗೆ ಸೇರುತ್ತವೆ ಈ ಸಂಪರ್ಕದ ಅನುಪಸ್ಥಿತಿಯಲ್ಲಿ ಮೈಯೋಸಿನ್ ಅದರ ಮೇಲೆ ಎಳೆಯುವುದರಿಂದ ಹಿಮ್ಮೆಟ್ಟುವಿಕೆಯ ಹರಿವು ಉಂಟಾಗುತ್ತದೆ ಆಕ್ಟಿನ್ ತಂತು ಇಂಟಿಗ್ರಿನ್ ಗೆ ಅಥವಾ ನಿಷ್ಕ್ರಿಯಗೊಳಿಸಲಾದ ಸಂರಚನೆಯಲ್ಲಿ ಲಗತ್ತಿಸದಿದ್ದರೆ ನೀವು ಯಾವುದೇ ಅಂಚಿನ ಸ್ಥಳಾಂತರವನ್ನು ಹೊಂದಿರುವುದಿಲ್ಲ ಆದರೆ ಹಿಮ್ಮೆಟ್ಟುವ ಹರಿವನ್ನು ಮಾತ್ರ ಹೊಂದಿರುತ್ತೀರಿ ಹೇಗಾದರೂ ಫೋಕಲ್ ಅಂಟಿಕೊಳ್ಳುವಿಕೆಗಳು ಆಕ್ಟಿನ್ಗೆ ತೊಡಗಿಸಿಕೊಂಡಿದ್ದರೆ ಅಲ್ಲಿ ಪ್ರಮುಖ ತುದಿಯಲ್ಲಿ ತಂತು ಪಾಲಿಮರೀಕರಣವಾಗುತ್ತದೆ ಇದು ಮುಂಚಾಚಿರುವಿಕೆ ಮತ್ತು ತಂತುಗಳ ಮೇಲೆ ಎಳೆಯುವ ಮಯೋಸಿನ್ ಮೋಟರ್ ಗಳು ತಳದಲ್ಲಿ ಎಳೆತಕ್ಕೆ ಕಾರಣವಾಗುತ್ತವೆ ಆದ್ದರಿಂದ ಇದನ್ನು ಆಣ್ವಿಕ ಕ್ಲಚ್ ಎಂದು ಕರೆಯಲಾಗುತ್ತದೆ ಇದು ನಮ್ಮ ಕಾರುಗಳಿಗೆ ಹೋಲುತ್ತದೆ ನಿಮ್ಮ ಕ್ಲಚ್ ತೊಡಗಿಸಿಕೊಂಡಿರದ್ದಿದ್ದರೆ ನೀವು ಯಾವ ಗೇರ್ ಹಾಕಿದರೂ ಕಾರಿನ ಚಲನೆ ಇರುವುದಿಲ್ಲ ಕ್ಲಚ್ ತೊಡಗಿಸಿಕೊಂಡಾಗ ಮಾತ್ರ ಚಲನೆ ಉತ್ಪತ್ತಿಯಾಗುತ್ತದೆ ಅದರೊಂದಿಗೆ ನಾನು ಇಂದು ಇಲ್ಲಿಗೆ ನನ್ನ ಉಪನ್ಯಾಸವನ್ನು ನಿಲ್ಲಿಸುತ್ತೀನಿ ಮತ್ತು ನಿಮ್ಮ ಗಮನಕ್ಕೆ ಧನ್ಯವಾದಗಳು